ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಅಂಡ್ ಡಿಸೈನ್ ಮಾಡ್ಯೂಲ್ 16 ಕ್ಕೆ ಸುಸ್ವಾಗತ ನಾವು ಇಲ್ಲಿಯವರೆಗೆ ಸಂಕೀರ್ಣ ವ್ಯವಸ್ಥೆಗಳಲ್ಲಿನ ವಿಭಿನ್ನ ವಿಶ್ಲೇಷಣಾತ್ಮಕ ನೋಟಗಳು ಅವುಗಳ ಗುಣಲಕ್ಷಣಗಳು ಮತ್ತು ವಿವಿಧ ಸಮಾನತೆಗಳನ್ನು ನೋಡಿದೆವು ಮತ್ತು ಈ ಸಂಕೀರ್ಣ ವ್ಯವಸ್ಥೆಗಳನ್ನು ವಿವಿಧ ಅಂಶಗಳಿಂದ ವಿಶ್ಲೇಷಿಸಲು ಅಳವಡಿಸಬಹುದಾದ ವಿಧಾನಗಳು ಒಬ್ಜೆಕ್ಟ್ ಗಳು ಮತ್ತು ಕ್ಲಾಸ್ ಗಳು ಮತ್ತು ಅವುಗಳ ಸಂಬಂಧಗಳನ್ನು ನೋಡಿದೆವು ನಿರ್ದಿಷ್ಟವಾಗಿ ಹೇಳುವುದಾದರೆ ವಸ್ತುಗಳ ಪ್ರಮುಖ ಮತ್ತು ಸಾಮಾನ್ಯ ಅಂಶಗಳನ್ನು ನಾವು ನೋಡಿದ್ದೇವೆ ನಾವು ವಸ್ತು ಗಳ ಸ್ವರೂಪ ಮತ್ತು ಕ್ಲಾಸ್ ಗಳ ಸ್ವರೂಪವನ್ನು ಹಾಗೂ ಸಂಬಂಧಗಳನ್ನು ಆಳವಾಗಿ ನೋಡಿದ್ದೇವೆ ಈ ಹಂತದಿಂದ ನಾವು ಈಗಾಗಲೇ ಚರ್ಚಿಸಿದ ವಿಭಿನ್ನ ತತ್ವಗಳ ಬಗ್ಗೆ ನಿಧಾನವಾಗಿ ಅಭ್ಯಸಿಸಲು ಇದ್ದೇವೆ ಆದ್ದರಿಂದ ಈ ಮಾಡ್ಯೂಲ್ನಿಂದ ನಾವು ಕೆಲವು ಪ್ರಮುಖ ವಿಧಾನಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ಮೌಖಿಕ ಸಂವಾದಾತ್ಮಕ ಅಥವಾ ಚಿತ್ರಾತ್ಮಕ ರೀತಿಯ ಮತ್ತು ಉದಾಹರಣೆಗಳಿಂದ ಒಬ್ಜೆಕ್ಟ್ ಮತ್ತು ಕ್ಲಾಸ್ ಗಳನ್ನು ಗುರುತಿಸುವ ತಂತ್ರಗಳ ಬಗ್ಗೆ ನೋಡಲಿದ್ದೇವೆ ಮತ್ತು ಸಕ್ರಿಯ ಉದಾಹರಣೆಯನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿ ರಜೆ ನಿರ್ವಹಣಾ ವ್ಯವಸ್ಥೆ ಮತ್ತು ಇತರ ಕೆಲವು ವ್ಯವಸ್ಥೆಗಳ ಮೂಲಕನೀವು ನಿಜವಾಗಿಯೂ ಒಬ್ಜೆಕ್ಟ್ ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಅಂಡ್ ಡಿಸೈನ್ ಪ್ರಕ್ರಿಯೆಗಳಲ್ಲಿ ತೊಡಗುತ್ತೀರಿ ಎಂಬುದನ್ನು ನೋಡಲಿದ್ದೇವೆ ಈ ಮಾಡ್ಯೂಲಲ್ಲಿ ವರ್ಗೀಕರಣದ ಪ್ರಾಮುಖ್ಯತೆ ಮತ್ತು ತೊಂದರೆಗಳನ್ನು ಅರ್ಥ ಮಾಡಿಕೊಳ್ಳಲಿದ್ದೇವೆ ಈ ಹಿಂದಿನ ಚರ್ಚೆಯಲ್ಲಿ ಕ್ಲಾಸ್ ಮತ್ತು ಅಬ್ಜೆಕ್ಟ್ ಗಳ ಗುರುತಿಸುವಿಕೆಯು ನಿರ್ಣಾಯಕ ಎಂಬುದನ್ನು ಮನಗಂಡಿದ್ದೇವೆ ಆದ್ದರಿಂದ ಪರಿಕಲ್ಪನೆ ಹಾಗೂ ವ್ಯವಸ್ಥೆಯ ಆಗು ಹೋಗು ಗಳನ್ನು ನೀಡಿದರೆ ಅವುಗಳನ್ನು ಕೆಲವು ಸಮಾನ ವಿಚಾರಗಳ ಆಧಾರದಲ್ಲಿ ನಿರ್ದಿಷ್ಟವಾಗಿ ವರ್ಗೀಕರಿಸುವುದು ನಿರ್ಣಾಯಕವಾಗಿದೆ ಮತ್ತು ಅದರಲ್ಲಿ ಶಾಸ್ತ್ರೀಯ ವಿಧಾನಗಳ ವಿಷಯದಲ್ಲಿ ಈ ಬಗ್ಗೆ ಸಾಕಷ್ಟು ಕೆಲಸ ಆಗಿದೆ ಮತ್ತು ನಂತರ ಹಲವಾರು ಆಧುನಿಕ ವಿಧಾನಗಳನ್ನು ಅನುಸರಿಸುತ್ತಾರೆ ನಾವು ಆ ಐತಿಹಾಸಿಕ ಬೆಳವಣಿಗೆಗೆ ಹೋಗುವುದಿಲ್ಲ ನಾವು ಇವುಗಳನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ಮತ್ತು ಅವುಗಳನ್ನು ಆಚರಣೆಯಲ್ಲಿ ಹೇಗೆ ಅನ್ವಯಿಸಬಹುದು ಎಂಬುದರ ಬಗ್ಗೆ ನಿರ್ದಿಷ್ಟವಾಗಿ ಗಮನ ಹರಿಸುತ್ತೇವೆ ಆದ್ದರಿಂದ ಮೊದಲು ವರ್ಗೀಕರಣ ಎಂದರೇನು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡುತ್ತೇನೆ ಖಂಡಿತವಾಗಿಯೂ ನಿಮ್ಮಲ್ಲಿ ಹೆಚ್ಚಿನವರಿಗೆ ತಿಳಿದಿರುತ್ತದೆ ವರ್ಗೀಕರಣವು ಒಂದು ಪ್ರಕ್ರಿಯೆಯಾಗಿದ್ದು ಆ ಮೂಲಕ ಕ್ರಮಬದ್ಧವವಾದ ಜ್ಞಾನ ಅಳವಡಿಸುತ್ತೇವೆ ಕೆಲವು ಸಮಾನ ವಿಷಯಗಳ ಸುತ್ತಲೂ ಗಡಿಗಳನ್ನು ರೂಪಿಸಿ ಒಂದೇ ರೀತಿಯ ಕಾರ್ಯಗಳು ಅಥವಾ ಕ್ರಿಯೆಗಳು ಅಥವಾ ಸಮಾನವಾಗಿ ಹಂಚಿಕೊಳ್ಳುವ ವಿಷಯಗಳು ಆಗಬೇಕು ಆದ್ದರಿಂದ ಈ ವಿವರಣಾತ್ಮಕ ರೇಖಾಚಿತ್ರದಲ್ಲಿ ನಾವು ಈ ದಿನಗಳಲ್ಲಿ ಕಸವನ್ನು ವಿಲೇವಾರಿ ಮಾಡುವಾಗ ನಾವು ಹಲವಾರು ವಿಭಿನ್ನ ವ್ಯಾಟ್ ಗಳನ್ನು ಪಡೆಯುತ್ತೇವೆ ಕೆಲವು ಗಾಜಿನಿಂದ ಬರೆಯಲ್ಪಟ್ಟವು ಕೆಲವು ಪ್ಲಾಸ್ಟಿಕ್ನೊಂದಿಗೆ ಬರೆಯಲಾಗಿದೆ ಮತ್ತು ನಮ್ಮಲ್ಲಿ ತರಕಾರಿ ಇದೆಯೇ ಎಂಬುದನ್ನು ನಾವು ಅವಲಂಬಿಸಿರುತ್ತೇವೆ ತ್ಯಾಜ್ಯ ಜೈವಿಕ ತ್ಯಾಜ್ಯ ಅಥವಾ ಅದನ್ನು ಅವಲಂಬಿಸಿ ನಮ್ಮಲ್ಲಿ ಪ್ಲಾಸ್ಟಿಕ್ ಕಪ್ ಇದೆ ನಾವು ನಿರ್ಧರಿಸಬೇಕು ಯಾವ ವ್ಯಾಟ್ಅಲ್ಲಿ ನಾವು ನಮ್ಮ ಕಸವನ್ನು ಹಾಕಬೇಕು ಆದ್ದರಿಂದ ನಾವು ಮಾನಸಿಕವಾಗಿ ಮಾಡುತ್ತಿರುವ ಈ ಪ್ರಕ್ರಿಯೆಯು ವಾಸ್ತವವಾಗಿ ವರ್ಗೀಕರಣದ ಪ್ರಕ್ರಿಯೆಯಾಗಿದೆ ಮತ್ತು ನಾವು ವಿಶ್ಲೇಷಿಸಲು ಬಯಸುವ ವ್ಯವಸ್ಥೆಯನ್ನು ನೀಡಿರುವುದಕ್ಕಾಗಿ ನಾವು ಇದನ್ನು ಮಾಡಬೇಕಾಗಿದೆ ಆದ್ದರಿಂದ ವರ್ಗೀಕರಣವು ಕ್ಲಾಸ್ ಗಳ ನಡುವಿನ ಶ್ರೇಣಿಯಲ್ಲಿನ ಸಾಮಾನ್ಯೀಕರಣ ವಿಶೇಷತೆ ಮತ್ತು ಒಟ್ಟುಗೂಡಿಸುವಿಕೆಯನ್ನು ಗುರುತಿಸಲು ಸಹಾಯ ಮಾಡುತ್ತದೆ ಮಾಡ್ಯುಲರೈಸೇಶನ್ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಇದು ಸಹಾಯ ಮಾಡುತ್ತದೆ ಅದು ಎಲ್ಲಾ ವಸ್ತುಗಳು ಎಲ್ಲಾ ವರ್ಗಗಳು ಯಾವ ಪ್ರಕ್ರಿಯೆಗಳನ್ನು ನಾವು ಒಟ್ಟಿಗೆ ಸೇರಿಸಬೇಕು ಜೋಡಣೆ ಮತ್ತು ಒಗ್ಗಟ್ಟಿನ ವಿಷಯದಲ್ಲಿ ನಾವು ಅಧ್ಯಯನ ಮಾಡಿದ ಎರಡು ಮುಖ್ಯ ಗುಣಮಟ್ಟದ ಮ್ಯಾಟ್ರಿಕ್ಸ್ ಹಿಂದಿನ ಮಾಡ್ಯೂಲ್ನಲ್ಲಿ ಸಮಾನತೆಯನ್ನು ಸೂಚಿಸುತ್ತದೆ ಮುಖ್ಯವಾಗಿ ವರ್ಗೀಕರಣದಿಂದ ನಿರ್ಧರಿಸಲಾಗುತ್ತದೆ ಮತ್ತು ವಿಭಿನ್ನ ಸಂಸ್ಕಾರಕಗಳಿಗೆ ಪ್ರಕ್ರಿಯೆಗಳನ್ನು ಹಂಚುವ ವಿಷಯದಲ್ಲಿ ಇದು ನಿರ್ಣಾಯಕ ಪಾತ್ರ ವಹಿಸುತ್ತದೆ ಆದ್ದರಿಂದ ಇದನ್ನು ಹೇಳಿದ ನಂತರ ವರ್ಗೀಕರಣವು ಸುಲಭದ ಸಮಸ್ಯೆಯಲ್ಲ ಎಂದು ನಾವು ಗುರುತಿಸೋಣ ಏಕೆಂದರೆ ಒಂದೇ ಸನ್ನಿವೇಶದಲ್ಲಿ ಅನೇಕ ವೀಕ್ಷಕರು ಅವುಗಳನ್ನು ಅನೇಕ ವಿಭಿನ್ನ ರೀತಿಯಲ್ಲಿ ವರ್ಗೀಕರಿಸಬಹುದು ಏಕೆಂದರೆ ಒಂದು ಸನ್ನಿವೇಶವನ್ನು ವರ್ಗೀಕರಿಸಲು ಯಾವುದೇ ನೇರವಾದ ಅಥವಾ ಗಣಿತ ಅಥವಾ ಕ್ರಮಾವಳಿ ಮಾರ್ಗಗಳಿಲ್ಲ ಏಕೆಂದರೆ ಅದು ಡೊಮೇನ್ನ ಮೇಲೆ ಅವಲಂಬಿತವಾಗಿರುವ ವೀಕ್ಷಕರ ಅನುಭವವನ್ನು ಅವಲಂಬಿಸಿರುತ್ತದೆ ಇದು ವರ್ಗೀಕರಣದಲ್ಲಿ ನೀವು ಮತ್ತು ನಾನು ಹೆಚ್ಚು ತಾರತಮ್ಯದ ನಿಯತಾಂಕವೆಂದು ಗುರುತಿಸುವದನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇದು ಒಂದು ಸಾಕಷ್ಟು ಕಷ್ಟಕರ ಪ್ರಕ್ರಿಯೆ ಆದ್ದರಿಂದ ಸ್ವಲ್ಪ ಹೆಚ್ಚು ವಿವರಿಸಲು ದೃಢವಾದ ಉದಾಹರಣೆ ಅಗತ್ಯವಿದೆ ನಾವು ಬೂಚೆಸ್ ಒಒಡಿ ಪುಸ್ತಕದಿಂದ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ನಾವು ಹತ್ತು ವಿಭಿನ್ನ ರೈಲುಗಳ ಚಿತ್ರಗಳನ್ನು ಸರಿಯಾಗಿ ನೀಡಿದ್ದೇವೆ 1 2 3 4 5 6 7 8 9 10 ವಿಭಿನ್ನವಾಗಿದೆ ರೈಲುಗಳು ಮತ್ತು ಈ ರೈಲುಗಳು ಎಂಜಿನ್ ಮತ್ತು ಒಂದೆರಡು ವಿಭಾಗಗಳನ್ನು ಹೊಂದಿದ್ದು ಅದು ಎಳೆಯುತ್ತದೆ ಮತ್ತು ನಾವು ಈ ರೈಲುಗಳ ಅರ್ಥಪೂರ್ಣ ವರ್ಗೀಕರಣ ಅರ್ಥಪೂರ್ಣ ಗುಂಪುಗಳನ್ನು ರಚಿಸಲು ಮುಂದಾಗೋಣ ನಾವು ಅವುಗಳನ್ನು ವಿಭಜಿಸಬಹುದು ಅದಕ್ಕೆ ಅನುಗುಣವಾಗಿ ವರ್ಗೀಕರಿಸಬಹುದು ನಿಮಗೆ ಮಾರ್ಗಸೂಚಿ ಇಲ್ಲದಿದ್ದರೆ ನೀವು ಇದ್ದರೆ ಈ ಚಿತ್ರವನ್ನು ಗಮನಿಸಿ ಮತ್ತು ನೀವು ವಿಭಿನ್ನ ರೀತಿಯ ವರ್ಗೀಕರಣವನ್ನು ರಚಿಸಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ನಿರ್ದಿಷ್ಟ ಆಸ್ತಿಯ ಉಪಸ್ಥಿತಿ ಮತ್ತು ಅನುಪಸ್ಥಿತಿಯನ್ನು ಅವಲಂಬಿಸಿ ನಿಮಗೆ ಸಾಧ್ಯವಿದೆ ಸರಿ ಎಂದು ನಿರ್ಧರಿಸಿ ನಾನು ಕೆಲವು ಸಾಮಾನ್ಯ ಗುಣಲಕ್ಷಣಗಳನ್ನು ನೋಡುವ ಇದು ನಿಮ್ಮಂತೆಯೇ ಇದೆ ಆ ಸಮಯದಲ್ಲಿ ನಾವು ಮಾಡುತ್ತಿರುವ ಐಕ್ಯೂ ಪರೀಕ್ಷಾ ವಿಷಯವನ್ನು ತಿಳಿದುಕೊಳ್ಳಿ ಉದಾಹರಣೆಗೆ ವಿಭಿನ್ನ ರೈಲುಗಳು ವಿಭಿನ್ನ ರೀತಿಯ ಬಣ್ಣದ ಚಕ್ರಗಳನ್ನು ಹೊಂದಿರುವುದನ್ನು ನಾವು ಗಮನಿಸಬಹುದು ಕೆಲವು ಕಪ್ಪು ಕೆಲವು ಬಿಳಿ ಕೆಲವು ಬಿಳಿ ಮತ್ತು ನಾವು ಚಕ್ರದ ಬಣ್ಣವನ್ನು ಆಧರಿಸಿ ವರ್ಗೀಕರಣವನ್ನು ನಿರ್ಧರಿಸಬಹುದು ಆದ್ದರಿಂದ ನಾವು ಕಪ್ಪು ಚಕ್ರಗಳು ಬಿಳಿ ಚಕ್ರಗಳು ಮತ್ತು ಕಪ್ಪು ಮತ್ತು ಬಿಳಿ ಚಕ್ರಗಳನ್ನು ಹೊಂದಿರುವ ರೈಲುಗಳನ್ನು ಹೊಂದಿದ್ದೇವೆ ಆದ್ದರಿಂದ ನೀವು ಅದನ್ನು ನೋಡಿದರೆ ಇದು ಸಂಪೂರ್ಣವಾಗಿ ಕಪ್ಪು ಚಕ್ರ ಆಗಿದೆ ಆದರೆ ಇದು ಸಂಪೂರ್ಣವಾಗಿ ಬಿಳಿ ಚಕ್ರ ಇದು ಸಂಪೂರ್ಣವಾಗಿ ಬಿಳಿ ಚಕ್ರ ಆದರೆ ಇದು ಒಂದು ಕಪ್ಪು ಮತ್ತು ಬಿಳಿ ಚಕ್ರ ಆದ್ದರಿಂದ ನಾವು ರೈಲುಗಳನ್ನು ಇದಕ್ಕೆ ಅನುಗುಣವಾಗಿ ವರ್ಗೀಕರಿಸಬಹುದು ಪರ್ಯಾಯವಾಗಿ ನಾವು ಇಲ್ಲ ಎಂದು ಹೇಳಬಹುದು ಅದು ವರ್ಗೀಕರಿಸಲು ಸರಿಯಾದ ಮಾರ್ಗವಲ್ಲ ನಾನು ನಿಜವಾಗಿಯೂ ರೈಲು ಎಷ್ಟು ಉದ್ದವಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ಉದ್ದದ ಗುಣಲಕ್ಷಣದ ಆಧಾರದ ಮೇಲೆ ರೈಲನ್ನು ನಾನು ವರ್ಗೀಕರಿಸುತ್ತೇನೆ ಆದ್ದರಿಂದ ನೀವು ಅದನ್ನು ನೋಡಿದರೆ ಅವುಗಳು ಮೂರು ಗುಂಪುಗಳಾಗಿ ಬೀಳುತ್ತವೆ ಅಲ್ಲಿ ರೈಲುಗಳಿಗೆ ಎರಡು ಬೋಗಿಗಳು ಮೂರು ಬೋಗಿಗಳು ಮತ್ತು ನಾಲ್ಕು ಬೋಗಿಗಳು ಇರುತ್ತವೆ ಈ ರೀತಿಯಾಗಿ ಎರಡು ಬೋಗಿಗಳನ್ನು ಹೊಂದಿದೆ ಇದು ಎರಡು ಬೋಗಿಗಳನ್ನು ಹೊಂದಿದೆ ಈ ರೈಲು ಮೂರು ಬೋಗಿಗಳನ್ನು ಹೊಂದಿದ್ದರೆ ಈ ರೈಲು ನಾಲ್ಕು ಬೋಗಿಗಳನ್ನು ಹೊಂದಿದೆ ಅಂತೆಯೇ ನಾವು ವಿಭಿನ್ನ ಗುಂಪುಗಳಾಗಿ ವರ್ಗೀಕರಿಸಬಹುದು ಮತ್ತು ಅದು ಮೂರು ಕ್ಲಾಸ್ ಗಳನ್ನು ಪಡೆಯುತ್ತದೆ ಈ ಚಿತ್ರದಲ್ಲಿ ಇರುವ ಈ ಎಲ್ಲಾ ವಿಭಿನ್ನ ಮಾದರಿಗಳನ್ನು ನೋಡಲು ನೀವು ಪ್ರಯತ್ನಿಸಿದರೆ ಅದರಲ್ಲಿ ದುರದೃಷ್ಟವಶಾತ್ 93 ವಿಭಿನ್ನ ವರ್ಗೀಕರಣಗಳು ಸಾಧ್ಯ ಮತ್ತು ನಿಜ ಜೀವನದಲ್ಲಿ ಇವೆ ಮತ್ತು ಸಾಧಕನ ಪ್ರಮುಖ ಸವಾಲು ಸುಳ್ಳು ಅಲ್ಲಿಯೇ ನಿಖರವಾಗಿ ಸರಿ ಇಲ್ಲ ಇದು ಸರಿ ಮತ್ತು ಇದು ಸಂಪೂರ್ಣವಾಗಿ ನಿಜ ಎನ್ನುವುದೇನು ಇಲ್ಲ ಆದ್ದರಿಂದ ನಾವು ವರ್ಗೀಕರಣದಲ್ಲಿ ಇರುವ ಅನಿಶ್ಚಿತತೆ ಮತ್ತು ಅಸ್ಪಷ್ಟತೆಯ ಈ ಮಟ್ಟದಲ್ಲಿ ಕೆಲಸ ಮಾಡಬೇಕು ಆದ್ದರಿಂದ ಇದರ ಆಧಾರದ ಮೇಲೆ ಕ್ಲಾಸ್ ಗಳ ಗುರುತಿಸುವಿಕೆಯನ್ನು ವಿವಿಧ ರೀತಿಯಲ್ಲಿ ಪ್ರಯತ್ನಿಸಲಾಗಿದೆ ಪ್ರಸ್ತುತ ಅಭ್ಯಾಸದಲ್ಲಿ ಇದು ಪ್ರಾಥಮಿಕವಾಗಿ ಕ್ಲಸ್ಟರಿಂಗ್ ಅನ್ನು ಅವಲಂಬಿಸಿದೆ ಮತ್ತು ನಂತರ ಮುಂದಿನದು ಗುರುತಿಸುವಿಕೆ ಕ್ಲಸ್ಟರಿಂಗ್ ಎನ್ನುವುದು ಒಂದು ಪ್ರಕ್ರಿಯೆಯಾಗಿದ್ದು ಅದು ಡೊಮೇನ್ನಲ್ಲಿ ನಾವು ಹೊಂದಿರುವ ಪರಿಕಲ್ಪನೆಗಳನ್ನು ನಾವು ಅವುಗಳನ್ನು ಹೇಗೆ ಗುಂಪು ಮಾಡಬಹುದು ನಾವು ಹೇಗೆ ವರ್ಗೀಕರಿಸಬಹುದು ಮತ್ತು ಗುಂಪುಗಳನ್ನು ಮಾಡಿಬಹುದು ಎಂಬುದನ್ನು ತಿಳಿಸುತ್ತದೆ ವರ್ಗೀಕರಣದ ಮೂಲಕ ನೀವು ಮಾಡುವ ಪ್ರತಿಯೊಂದು ಗುಂಪು ಕ್ಲಸ್ಟರ್ ಆಗಿದೆ ಮತ್ತು ಇನ್ನೊಂದು ನಾವು ಒಮ್ಮೆ ಕ್ಲಸ್ಟರ್ಗಳನ್ನು ರಚಿಸಿದ ನಂತರ ಆ ಕ್ಲಸ್ಟರ್ ನ ಗುಣಲಕ್ಷಣಗಳು ಏನೆಂದು ನಾವು ಗುರುತಿಸುತ್ತೇವೆ ಆದ್ದರಿಂದ ಅದು ಎರಡು ಮೂಲ ಪ್ರಕ್ರಿಯೆ ಮತ್ತು ಒಮ್ಮೆ ನಾವು ಗುಣಲಕ್ಷಣಗಳನ್ನು ಗುರುತಿಸಲು ಸಾಧ್ಯವಾಯಿತು ಇವುಗಳನ್ನು ಕೀ ಅಬ್ಸ್ಟ್ರಾಕ್ಷನ್ ಮತ್ತು ಕೀ ಅಬ್ಸ್ಟ್ರಾಕ್ಷನ್ ನಿಮ್ಮ ಸಿಸ್ಟಮ್ನಲ್ಲಿ ಕ್ಲಾಸ್ ಗಳಾಗುತ್ತವೆ ಎಂದು ಈ ಮೊದಲು ಹಲವಾರು ಸಲ ಹೇಳಿದ್ದೇವೆ ಆದ್ದರಿಂದ ಮುಂದಿನ ಎರಡು ಸ್ಲೈಡ್ಗಳಲ್ಲಿ ಕ್ಲಸ್ಟರಿಂಗ್ ವಿಷಯದಲ್ಲಿ ನಾವು ನಿಧಾನವಾಗಿ ಮೂರು ಮುಖ್ಯ ವಿಧಾನಗಳನ್ನು ವಿವರಿಸುತ್ತೇವೆ ನಾವು ರಚನಾತ್ಮಕ ಕ್ಲಸ್ಟರಿಂಗ್ನೊಂದಿಗೆ ಪ್ರಾರಂಭಿಸುತ್ತೇವೆ ರಚನಾತ್ಮಕ ಕ್ಲಸ್ಟರಿಂಗ್ನಲ್ಲಿ ವಸ್ತುಗಳನ್ನು ನಿರ್ದಿಷ್ಟ ಲಕ್ಷಣದ ಉಪಸ್ಥಿತಿ ಅಥವಾ ಅನುಪಸ್ಥಿತಿಯನ್ನು ಅವಲಂಬಿಸಿ ವಿಂಗಡಿಸಲಾಗಿದೆ ಇವುಗಳು ಡಿಸ್ಜಾಯಿಂಟ್ ಸೆಟ್ಗಳು ಆಗಿರುತ್ತವೆ ಆದ್ದರಿಂದ ನಾವು ಚಕ್ರಗಳ ಬಣ್ಣವನ್ನು ನೋಡಿದರೆ ನಾವು ಡಿಸ್ ಪಾಯಿಂಟ್ ನಿಂದಒಂದು ರಚನಾತ್ಮಕ ಕ್ಲಸ್ಟರಿಂಗ್ ಆಗಿರಬಹುದಾದ ಮೂರು ಗುಂಪುಗಳನ್ನು ಪಡೆಯುತ್ತೇವೆ ಪ್ರತಿ ರೈಲು ಮತ್ತು ಇನ್ನಿತರ ಬೋಗಿಗಳ ಸಂಖ್ಯೆಯನ್ನು ನೀವು ಗಮನಿಸಿದರೆ ನಾವು ಮತ್ತೆ ಮೂರು ಗುಂಪುಗಳನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಚಕ್ರದ ಬಣ್ಣ ಅಥವಾ ಬೋಗಿಗಳ ಸಂಖ್ಯೆಯಂತಹ ವಿಭಿನ್ನ ಗುಣಲಕ್ಷಣಗಳನ್ನು ಬಳಸುತ್ತಿದ್ದೇವೆ ಕೊಟ್ಟಿರುವ ಸಂಭವನೀಯ ವಸ್ತುಗಳ ಗುಂಪನ್ನು ವಿಭಿನ್ನ ಕ್ಲಸ್ಟರ್ ಗುಂಪುಗಳಾಗಿ ಮಾಡಿ ಮತ್ತು ಈ ಪ್ರಕ್ರಿಯೆ ಕೆಲವು ನಿಖರ ಗುಣಲಕ್ಷಣಗಳನ್ನು ಆಧರಿಸಿದೆ ಇದನ್ನು ರಚನಾತ್ಮಕ ಕ್ಲಸ್ಟರಿಂಗ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಅನೇಕ ಸಂದರ್ಭಗಳಲ್ಲಿ ರಚನಾತ್ಮಕ ಕ್ಲಸ್ಟರಿಂಗ್ ರಚನಾತ್ಮಕ ಕ್ಲಸ್ಟರಿಂಗ್ ಮಾಡುವುದು ತುಲನಾತ್ಮಕವಾಗಿ ಸುಲಭ ಏಕೆಂದರೆ ಒಮ್ಮೆ ನೀವು ಕೆಲವು ಆಸ್ತಿಯ ಮೇಲೆ ಮಾಡಬಹುದು ನಂತರ ನೀವು ಅದನ್ನು ಅನ್ವಯಿಸಬಹುದು ಅಥವಾ ಲಕ್ಷಣವನ್ನು ಅದರೊಂದಿಗೆ ಅನ್ವಯಿಸಬಹುದು ಸಂಭವನೀಯ ಮೌಲ್ಯಗಳು ಮತ್ತು ಅವು ವ್ಯವಸ್ಥೆಯಿಂದ ಹೊರಹೊಮ್ಮುವ ವಿಭಿನ್ನ ಸಮೂಹಗಳಿಗೆ ಕಾರಣವಾಗುತ್ತವೆ ಮುಂದಿನದು ಹೆಚ್ಚಿನ ಸಂದರ್ಭಗಳಲ್ಲಿ ವಾಸ್ತವದಂತೆಯೇ ನಾನು ಆಟವನ್ನು ಬದಲಾಯಿಸಬಹುದು ಒಂದು ಅಥವಾ ಎರಡು ರಚನಾತ್ಮಕ ನಿಯತಾಂಕಗಳು ಮಾತ್ರವಲ್ಲ ಅದು ವಸ್ತುಗಳು ಕೆಲಸ ಮಾಡುವ ರೀತಿ ವಸ್ತುಗಳು ಸಂವಹನ ನಡೆಸುವ ವಿಧಾನವನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ನಾವು ಕೆಲವು ಪರಿಕಲ್ಪನಾ ಗುಣಲಕ್ಷಣಗಳನ್ನು ನೋಡೋಣ ಈ ಚಿತ್ರದಲ್ಲಿ ನೀವು ನೋಡಬಹುದು ಈ ರೇಖಾಚಿತ್ರದಲ್ಲಿ ಬೋಗಿಗಳು ಈ ರೀತಿಯ ವಿಭಿನ್ನ ರೀತಿಯ ಚಿಹ್ನೆಗಳನ್ನುಅಂದರೆ ವೃತ್ತ ಚಿಹ್ನೆಯನ್ನು ಹೊಂದಿವೆ ಇದು ಆಯತ ಚಿಹ್ನೆಯನ್ನು ಹೊಂದಿದೆ ಇದು ತ್ರಿಕೋನ ಚಿಹ್ನೆಯನ್ನು ಹೊಂದಿದೆ ಇದು ಮತ್ತೊಂದು ವಲಯವನ್ನು ಹೊಂದಿದೆ ಮತ್ತು ಹೀಗೆಯೇ ಮುಂದುವರಿಯುತ್ತದೆ ಆದ್ದರಿಂದ ಈ ಚಿಹ್ನೆಗಳು ಬೋಗಿಯಸಾಗಿಸುವ ವಿಷಯದ ಪ್ರಕಾರವನ್ನು ನಿರೂಪಿಸುತ್ತವೆ ಎಂದು ನಮಗೆ ತಿಳಿದಿದೆ ಎಂದು ಭಾವಿಸೋಣ ಆದ್ದರಿಂದ ನಾವು ಹೇಳೋಣ ಕೇವಲ ಕಾಲ್ಪನಿಕವಾಗಿ ವಲಯಗಳು ವಿಷಕಾರಿ ರಾಸಾಯನಿಕಗಳನ್ನು ಪ್ರತಿನಿಧಿಸುತ್ತವೆ ಆಯತಗಳು ಮರದ ದಿಮ್ಮಿಗಳನ್ನು ಪ್ರತಿನಿಧಿಸುತ್ತವೆ ದೊಡ್ಡ ಮರದ ದಾಖಲೆಗಳು ಮತ್ತು ಇತರ ಎಲ್ಲಾ ಆಕಾರಗಳು ಪ್ರಯಾಣಿಕರನ್ನು ಪ್ರತಿನಿಧಿಸಬಹುದು ಎಂದು ಹೇಳೋಣ ಆದ್ದರಿಂದ ಇದು ನಮ್ಮ ವರ್ಗೀಕರಣದ ಆಧಾರ ಎಂದು ನಾವು ಹೇಳಿದರೆ ನಾವು ಅದರ ಆಧಾರದ ಮೇಲೆ ವರ್ಗೀಕರಿಸುತ್ತೇವೆ ಈ ಪರಿಕಲ್ಪನೆಗಳು ಅದು ನಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ ಎಂದು ನೋಡೋಣ ಆದ್ದರಿಂದ ನಾವು ರೈಲುಗಳನ್ನು ವಿಷಕಾರಿ ವಸ್ತುಗಳನ್ನು ಸಾಗಿಸುತ್ತೇವೆಯೇ ಇಲ್ಲವೇ ಎಂಬುದನ್ನು ವರ್ಗೀಕರಿಸಬಹುದು ರೈಲುಗಳು ಪ್ರಯಾಣಿಕರ ರೈಲುಗಳು ಅಥವಾ ಸರಕು ರೈಲುಗಳೇ ಎಂಬುದನ್ನು ಆಧರಿಸಿ ನಾವು ಅವುಗಳನ್ನು ವರ್ಗೀಕರಿಸಬಹುದು ಅದು ಪ್ರಯಾಣಿಕರನ್ನು ಸಾಗಿಸುತ್ತದೋ ಅಥವಾ ಅದು ಸರಕುಗಳನ್ನು ಸಾಗಿಸುತ್ತದೋ ಎಂಬುದು ಮತ್ತೊಮ್ಮೆ ನಾವು ಅದನ್ನು ಆಧರಿಸಿ ಅದನ್ನು ವರ್ಗೀಕರಿಸಬಹುದು ಇದು ವಿಷಕಾರಿ ವಸ್ತುಗಳನ್ನು ಸಾಗಿಸುವ ಪ್ರಯಾಣಿಕರ ರೈಲು ಅಥವಾ ವಿಷಕಾರಿ ಸರಕುಗಳನ್ನು ಸಾಗಿಸುವ ಸರಕು ರೈಲು ಆಗಿರಬಹುದು ನಾವು ಹೆಚ್ಚು ಹೆಚ್ಚು ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದಂತೆ ಈಗ ನೀವು ಚಿತ್ರವನ್ನು ನೋಡಿದರೆ ನೀವು ರೇಖಾಚಿತ್ರ ನೋಡಿದರೆ ನಂತರ ನಾವು ಮಾಡುತ್ತಿರುವ ರೀತಿಯ ರಚನಾತ್ಮಕ ಕ್ಲಸ್ಟರಿಂಗ್ ಮೊದಲ ಪ್ರಯತ್ನವಾಗಿದೆ ಅದು ತಕ್ಷಣ ಗೋಚರಿಸುವ ಕಾರಣ ನೀವು ಮಾಡಬಹುದು ಆದರೆ ಆ ಚಿತ್ರದ ಜೊತೆಗೆ ನಾನು ಏನು ಮಾಡಿದ್ದೇನೆಂದರೆ ಡೊಮೇನ್ನಿಂದ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ನೀಡಿದ್ದೇನೆ ವಲಯಗಳು ಎಂದರೆ ಟಾಕ್ಸಿಕ್ಸ್ ವಸ್ತುಗಳು ಚೌಕಗಳು ಎಂದರೆ ಮರದ ದಿಮ್ಮಿಗಳು ಮತ್ತು ಇತರ ವಿಧಾನಗಳು ಎಂದರೆ ಪ್ರಯಾಣಿಕರು ಆಗಿರುತ್ತಾರೆ ಆದ್ದರಿಂದ ಅದನ್ನು ಬಳಸಿಕೊಂಡು ನೀವು ಹೆಚ್ಚು ಪರಿಕಲ್ಪನಾ ಚೌಕಟ್ಟಿನಲ್ಲಿರುವ ವಸ್ತುಗಳನ್ನು ನೋಡಬಹುದು ಮತ್ತು ನಿರ್ವಹಿಸಬಹುದು ಆದ್ದರಿಂದ ಕಾರ್ಯಗತಗೊಳಿಸಿದ ಈ ಪ್ರಕ್ರಿಯೆಯನ್ನು ಕರೆಯಲಾಗುತ್ತದೆ ಪರಿಕಲ್ಪನಾ ಕ್ಲಸ್ಟರಿಂಗ್ ಪ್ರಕ್ರಿಯೆ ಮತ್ತು ಇದು ರಚನಾತ್ಮಕ ಕ್ಲಸ್ಟರಿಂಗ್ ಪ್ರಕ್ರಿಯೆಗೆ ವಿರುದ್ಧವಾಗಿದೆ ಮೂರನೆಯ ವಿಧಾನವೆಂದರೆ ಅಬ್ಸ್ಟ್ರಾಕ್ಷನ್ ಇದಕ್ಕೆ ಒಂದು ಪರಿಧಿ ಇಲ್ಲದಿರುವುದನ್ನು ನೀವು ಕಾಣಬಹುದು ಅಥವಾ ಉತ್ತಮವಾದ ವ್ಯಾಖ್ಯಾನವು ಇಲ್ಲ ಹಿಂದಿನ ಎರಡರಲ್ಲಿ ಚಕ್ರದ ಬಣ್ಣ ಬೋಗಿಗಳ ಸಂಖ್ಯೆ ಅಥವಾ ವಿಷತ್ವದ ಪರಿಕಲ್ಪನೆಗಳಂತಹ ಸ್ಪಷ್ಟ ಬೌಂಡೆಡ್ ಗುಣಲಕ್ಷಣಗಳನ್ನು ಹೊಂದಿದ್ದೇವೆ ಪ್ರಯಾಣಿಕರ ರೈಲು ಅಥವಾ ಸರಕು ರೈಲುಗಳಂತೆ ಆದರೆ ಕೆಲವು ಡೊಮೇನ್ಗಳಲ್ಲಿ ನಾವು ಅನೇಕ ಬಾರಿ ಅಬ್ಸ್ಟ್ರಾಕ್ಷನ್ ಅದನ್ನು ನೀಡುವುದಿಲ್ಲ ಎಂದು ಕಂಡುಕೊಂಡಿದ್ದೇವೆ ಉದಾಹರಣೆಗೆ ನೀವು ಈಗ ಆಟದ ಬಗ್ಗೆ ಮಾತನಾಡಿದರೆ ನಮ್ಮಲ್ಲಿರುವ ಅಥವಾ ನಾವು ಅಭ್ಯಾಸ ಮಾಡುವ ಎಲ್ಲಾ ಆಟಗಳಿಂದ ಹಂಚಿಕೊಳ್ಳುವ ಯಾವುದೇ ಸಾಮಾನ್ಯ ಲಕ್ಷಣ ಇಲ್ಲ ಆದರೆ ಆಸಕ್ತಿದಾಯಕ ವಿಷಯವೆಂದರೆ ಸಾಮಾನ್ಯವಾಗಿ ಇದು ಎಂದು ನಾವು ಹೇಳಿದರೆ ನಾವು ಚೈನೀಸ್ ಚೆಕರ್ಸ್ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ಚೆಸ್ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ಸಾಕರ್ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವು ಕುಸ್ತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ನಾವೆಲ್ಲರೂ ಅದನ್ನು ಆಟ ಎಂದು ಗುರುತಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಆಟಗಳ ವಿಷಯಕ್ಕೆ ಬಂದರೆ ವೈವಿಧ್ಯಮಯ ಆಟಗಳ ವರ್ಗೀಕರಣವು ಬೌಂಡೆಡ್ ಗುಣಲಕ್ಷಣಗಳ ಅಥವಾ ಪರಿಕಲ್ಪನೆಗಳ ಮೂಲಕ ಮಾಡುವುದು ಸುಲಭವಲ್ಲ ಆದ್ದರಿಂದ ನೀವು ಮಾಡುವ ಕೆಲಸವು ಸರಳ ವಿಧಾನ ಎಂದು ಸಾಮಾನ್ಯವಾಗಿ ಹೋಲಿಕೆಯ ಕುಟುಂಬ ಎಂದು ಕರೆಯಲ್ಪಡುವ ಮೂಲಕ ಇದನ್ನು ಗುರುತಿಸಬೇಕಾಗಿದೆ ನೀವು ಗುರುತಿಸುತ್ತೀರಿ ಒಂದು ವರ್ಗದ ವಸ್ತುಗಳನ್ನು ಮೂಲಮಾದರಿಯಿಂದ ಪ್ರತಿನಿಧಿಸಲಾಗುತ್ತದೆ ಎಂದು ನೀವು ಭಾವಿಸುತ್ತೀರಿ ಸರಿ ಇದು ನನ್ನಲ್ಲಿರುವ ಮೂಲಮಾದರಿಯಾಗಿದೆ ಹಾಗಾಗಿ ನನ್ನಲ್ಲಿ ಒಂದು ಮೂಲಮಾದರಿಯಿದೆ ಅದು ನಮಗೆ ಹೇಳೋಣ ಮತ್ತು ನಂತರ ನಾವು ಪರಿಗಣಿಸುತ್ತೇವೆ ಆದ್ದರಿಂದ ನಮ್ಮಲ್ಲಿರುವ ಎಲ್ಲಾ ಕ್ಲಾಸ್ಗಳು ಅವುಗಳಿಗೆ ಮೂಲಮಾದರಿಗಳಿವೆ ಎಂದು ಹೇಳೋಣ ಆದ್ದರಿಂದ ಒಂದು ನಿರ್ದಿಷ್ಟ ಆಟವನ್ನು ನೀಡಿದರೆ ಕೊಟ್ಟಿರುವದನ್ನು ಹೆಚ್ಚು ನಿಕಟವಾಗಿ ಹೋಲುವ ಮೂಲಮಾದರಿ ಯಾವುದು ಎಂದು ನಾವು ನೋಡಲು ಬಯಸುತ್ತೇವೆ ಆದ್ದರಿಂದ ನಾವು ಚೆಸ್ನಿಂದ ಪ್ರತಿನಿಧಿಸಲ್ಪಟ್ಟ ಸಾಕರ್ನಿಂದ ಪ್ರತಿನಿಧಿಸಲ್ಪಟ್ಟ ಕುಸ್ತಿಯಿಂದ ಪ್ರತಿನಿಧಿಸುವ ಈಜುವಿಕೆಯಿಂದ ಪ್ರತಿನಿಧಿಸುವಂತಹ ಕ್ಲಾಸ್ಗಳನ್ನು ಹೊಂದಿದ್ದರೆ ಹೇಳೋಣ ಇವುಗಳು ಪ್ರತಿನಿಧಿಗಳೆಂದು ಭಾವಿಸೋಣ ಒಂದು ವೇಳೆ ನಿಮಗೆ ಚೀನೀ ಚೆಕರ್ಸ್ ವಿಷಯ ಕೊಟ್ಟರೆ ಏನು ನೀವು ಮಾಡಲು ಪ್ರಯತ್ನಿಸುತ್ತೀರಿ ಈ ವಿಭಿನ್ನತೆಗಳಿಗೆ ಇದು ಹೆಚ್ಚು ಹೋಲುತ್ತದೆ ಎಂದು ವಿಶ್ಲೇಷಿಸಲು ನೀವು ಪ್ರಯತ್ನಿಸುತ್ತೀರಿ ಮೂಲಮಾದರಿಗಳು ಮತ್ತು ಸಹಜವಾಗಿ ನೀವು ವಿಶ್ಲೇಷಿಸಿದರೆ ನೀವು ಬರುವಿರಿ ಎಂದು ನಿರೀಕ್ಷಿಸಲಾಗಿದೆ ಚೀನೀ ಚೆಕರ್ಸ್ ಚೆಸ್ಗೆ ಹೋಲುತ್ತದೆ ಎಂಬ ತೀರ್ಮಾನ ಮತ್ತು ನಾವು ಅದನ್ನು ವರ್ಗೀಕರಿಸುತ್ತೇವೆ ನೀವು ಅವುಗಳ ನಡುವೆ ಹಂಚಿಕೊಂಡಿರುವ ಕೆಲವ ಸಾಮಾನ್ಯ ಲಕ್ಷಣವನ್ನು ಹುಡುಕಲು ಪ್ರಯತ್ನಿಸುತ್ತೀರಿ ಉದಾಹರಣೆಗೆ ನೀವು ಗುರುತಿಸುವಿಕೆಯೊಂದಿಗೆ ಬರಬಹುದು ಅದು ಸರಿ ನೀವು ಅದನ್ನು ಈ ರೀತಿಯಾಗಿ ವರ್ಗೀಕರಿಸಿದ್ದೀರಿ ಎರಡೂ ಬೋರ್ಡ್ ಆಟಗಳಾಗಿವೆ ಆದರೆ ನಿಮಗೆ ಬೇರೆ ಆಟ ನೀಡಿದರೆ ಊಹಿಸಿಕೊಳ್ಳಿ ನಾವು ಕಬಡ್ಡಿ ತೆಗೆದುಕೊಳ್ಳೋಣ ಆದ್ದರಿಂದ ನೀವು ಕಬಡ್ಡಿ ನೀಡಿದರೆ ಅದೇ ರೀತಿ ಈ ಕ್ರಮಗಳನ್ನು ಮಾಡಲು ಪ್ರಯತ್ನಿಸಿ ನಂತರ ಖಂಡಿತವಾಗಿಯೂ ನೀವು ಅದನ್ನು ಚೆಸ್ಗೆ ಹೋಲುವಂತಿಲ್ಲ ನೀವು ಇದು ಈಜುವಿಕೆಯನ್ನು ಹೋಲುವಂತಿಲ್ಲ ಬಹುಶಃ ನೀವು ಅದನ್ನು ಕುಸ್ತಿಯಂತೆಯೇ ಹೋಲುತ್ತೀರಿ ಮತ್ತು ನೀವು ಕಬಡ್ಡಿಯನ್ನು ಕುಸ್ತಿಯಂತೆಯೇ ಅದೇ ಕ್ಲಸ್ಟರ್ರಾಗಿ ವರ್ಗೀಕರಿಸುತ್ತೀರಿ ಆದ್ದರಿಂದ ಈ ರೀತಿಯ ಮೂಲಮಾದರಿ ಆಧಾರಿತ ವಿಧಾನವನ್ನು ಅನುಸರಿಸುವುದು ಎಂದು ಕರೆಯಲಾಗುತ್ತದೆ ವರ್ಗೀಕರಣದಲ್ಲಿನ ಅಬ್ಸ್ಟ್ರಾಕ್ಷನ್ಗಳನ್ನು ಗುರುತಿಸುವಲ್ಲಿ ಬಹಳ ಸಾಮಾನ್ಯವಾದ ಮೂಲಮಾದರಿಯ ಸಿದ್ಧಾಂತ ರಚನೆ ಮತ್ತು ಪರಿಕಲ್ಪನಾ ಕ್ಲಸ್ಟರಿಂಗ್ ವಿಧಾನಗಳು ಮಾಡಿದಾಗ ವಿಶೇಷವಾಗಿ ಅಬ್ಸ್ಟ್ರಾಕ್ಷನ್ನ ಯಾವುದೇ ಅರ್ಥಪೂರ್ಣ ಫಲಿತಾಂಶಗಳನ್ನು ನೀಡುವುದಿಲ್ಲ ಈಗ ಒಮ್ಮೆ ನೀವು ಕ್ಲಸ್ಟರ್ ನಿರ್ವಹಿಸಲು ಸಾಧ್ಯವಾದರೆ ನೀವು ಮಾಡಬೇಕಾಗಿರುವುದು ನೀವು ಸಂಪೂರ್ಣ ಪಡೆಯುತ್ತೀರಿ ವ್ಯವಸ್ಥೆಯಲ್ಲಿ ಬಹಳಷ್ಟು ಈಗ ನೀವು ವಿವಿಧ ಕ್ಲಸ್ಟರ್ಗಳನ್ನು ರಚಿಸಿದ್ದೀರಿ ಇರಬಹುದು ಅವುಗಳಲ್ಲಿ ತುಂಬಾ ಇರಲಿ ಈಗ ನಿಮ್ಮ ಮುಂದಿನ ಪ್ರಕ್ರಿಯೆಯು ನೀವು ಮಾಡಬೇಕಾದ ಕೆಲವು ರೀತಿಯ ಫಿಲ್ಟರಿಂಗ್ ಆಗಿದೆ ನಾನು ಎಲ್ಲವನ್ನು ಒಂದು ವರ್ಗವನ್ನು ಹೊಂದಿದ್ದೇನೆ ಮತ್ತು ಅದು ತನ್ನದೇ ಆದ ಸಂಬಂಧಗಳು ಮತ್ತು ಗುರುತನ್ನು ಹೊಂದಿರಬೇಕು ಎಂದು ನಾನು ಹೇಳಿದರೆ ನಾನು ಪ್ರತ್ಯೇಕಿಸಬಹುದಾದ ಗುರುತಿಸಬಹುದಾದ ವಸ್ತುಗಳಾಗಿ ಕ್ಲಸ್ಟರ್ ಮಾಡಬಹುದಾದ ಎಲ್ಲವನ್ನೂ ನೀವು ಹೇಳಿದರೆ ಮತ್ತು ಅದು ಆಗಬಹುದು ನೀವು ಸಿಸ್ಟಮ್ ವಿನ್ಯಾಸದ ಅಸಂಗತ ಗುಂಪನ್ನು ಹೊಂದಿರಬಹುದು ಆದ್ದರಿಂದ ನೀವು ಹೆಚ್ಚು ಪರಿಷ್ಕರಣೆಗೆ ಹೋಗಲು ಪ್ರಯತ್ನಿಸುತ್ತೀರಿ ಮತ್ತು ಮುಖ್ಯವಾಗಿ ಕೀಲಿಯನ್ನು ನಿರ್ಧರಿಸಲು ಪ್ರಯತ್ನಿಸಿ ಅದು ಈ ಕ್ಲಸ್ಟರ್ಗಳಿಂದ ಹೊರಗಿದೆ ನಾವು ರಚಿಸಿದ ಈ ತರಗತಿಗಳಲ್ಲಿ ಯಾವುವು ಪ್ರಮುಖವಾದವುಗಳು ಮತ್ತು ಅದು ಬಹಳ ವ್ಯಕ್ತಿನಿಷ್ಠ ನಿರ್ಧಾರವಾಗಿದೆ ಮುಖ್ಯವಾಗಿ ವಿಧಾನ ಒಒಎಡಿ ತೆಗೆದುಕೊಳ್ಳುತ್ತದೆ ಎಂಬುದು ಪ್ರಮುಖ ಅಬ್ಸ್ಟ್ರಾಕ್ಷನ್ ಸಮಸ್ಯೆಯ ಡೊಮೇನ್ನ ಶಬ್ದಕೋಶವನ್ನು ಅನುಸರಿಸಲು ಪ್ರಯತ್ನಿಸುತ್ತವೆ ಸಮಸ್ಯೆಯ ಡೊಮೇನ್ ಬಳಸುತ್ತಿರುವ ಪ್ರಮುಖ ಶಬ್ದಕೋಶ ಯಾವುದು ಮತ್ತು ಈ ಸಮಸ್ಯೆಯ ಗಡಿ ಯಾವುದು ಇದು ವ್ಯವಸ್ಥೆಯಲ್ಲಿ ಮತ್ತು ಈ ಪ್ರಕ್ರಿಯೆಯಲ್ಲಿ ಇರುವ ವಿಷಯಗಳನ್ನು ಹೈಲೈಟ್ ಮಾಡಬೇಕಾಗಿದೆ ಕೀ ಅಬ್ಸ್ಟ್ರಾಕ್ಷನ್ ಗುರುತಿಸುವಿಕೆ ಅತ್ಯಂತ ಡೊಮೇನ್ ನಿರ್ದಿಷ್ಟವಾಗಿದೆ ಆದ್ದರಿಂದ ಮತ್ತೆ ಇದು ಕಷ್ಟ ಪ್ರಕ್ರಿಯೆ ಆದರೆ ನೀವು ಇರುವ ವ್ಯವಸ್ಥೆಯ ಕೆಲವು ವಿಶಿಷ್ಟ ಗುಣಲಕ್ಷಣಗಳ ಮೇಲೆ ನೀವು ಗಮನಹರಿಸಿದರೆ ನಿಮ್ಮಿಂದ ಗುರುತಿಸಲ್ಪಟ್ಟ ವರ್ಗೀಕರಣಗಳ ಅಬ್ಸ್ಟ್ರಾಕ್ಷನ್ ಯಾವುವು ಏನು ಹೆಚ್ಚಾಗಿ ಮಾತನಾಡುವ ಅಬ್ಸ್ಟ್ರಾಕ್ಷನ್ಗಳು ಇದು ಸುಲಭವಾಗಲಿದೆ ಹೆಚ್ಚಾಗಿ ಸಕ್ರಿಯವಾಗಿರುವ ಅಥವಾ ನಿರ್ಣಾಯಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅಬ್ಸ್ಟ್ರಾಕ್ಷನ್ಗಳು ಯಾವುವು ಯಾವುವು ವ್ಯವಸ್ಥೆಯ ಒಂದು ನಿರ್ದಿಷ್ಟ ಗಡಿಯೊಳಗೆ ಬರುವಂತಹವುಗಳು ಮತ್ತು ನೀವು ಅವುಗಳ ಮೇಲೆ ಕೇಂದ್ರೀಕರಿಸಿದರೆ ಕೀ ಅಬ್ಸ್ಟ್ರಾಕ್ಷನ್ ನನ್ನು ಗುರುತಿಸುವುದು ಸಾಮಾನ್ಯವಾಗಿ ಸುಲಭವಾಗುತ್ತದೆ ಈಗ ಈ ಸಮಯದಲ್ಲಿ ನೀವು ಸಹ ಮಾಡಬೇಕು ಗುರುತಿಸುವಿಕೆಯು ವಾಸ್ತವವಾಗಿ ಎರಡು ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತದೆ ಎಂಬುದನ್ನು ಗಮನಿಸಿ ಒಂದು ಆವಿಷ್ಕಾರ ಎಂದು ನಾವು ಹೇಳುತ್ತೇವೆ ಇನ್ನೊಂದು ಸ೦ಶೋಧನೆ ಎಂದು ನಾವು ಹೇಳುತ್ತೇವೆ ಈಗ ನೀವು ಸ೦ಶೋಧನೆ ಮತ್ತು ಆವಿಷ್ಕಾರದ ನಡುವಿನ ಮೂಲ ವ್ಯತ್ಯಾಸವೆಂದರೆ ನೀವು ನೋಡಿದರೆ ಒ ಡಿ ಯ ಸಂಪೂರ್ಣ ಅವಶ್ಯಕತೆ ನಂತರ ನಾವು ಈ ಸಂಪೂರ್ಣ ಎರಡು ಬದಿಗಳನ್ನು ಹೊಂದಿದ್ದೇವೆ ಒಬ್ಬರು ಯೂಸರ್ ಮತ್ತು ಒಬ್ಬರು ಡೆವಲಪರ್ ಸರಿ ಅದು ನಾವು ಸರಿಯಾಗಿ ಮಾಡಲು ಪ್ರಯತ್ನಿಸುತ್ತಿರುವ ಮೂಲ ವಿಷಯ ಯೂಸರ್ರಿಗೆ ಒಂದು ಸಿಸ್ಟಮ್ ಇದೆ ಸಮಸ್ಯೆಯ ಡೊಮೇನ್ನಲ್ಲಿ ನಿರ್ಮಿಸಲು ಯೂಸರ್ ಕೆಲವು ಕ್ರಿಯಾತ್ಮಕತೆಯ ಅಗತ್ಯವಿರುತ್ತದೆ ಅದನ್ನು ಯೂಸರ್ ಬಳಸುತ್ತಾರೆ ಮತ್ತು ನೀವು ಡೆವಲಪರ್ಗಳು ಇದನ್ನು ನಿರ್ಮಿಸಲು ಪ್ರಯತ್ನಿಸ ಬೇಕು ಆದ್ದರಿಂದ ಯೂಸರ್ರಿಗೆ ಸಿಸ್ಟಮ್ ಬಗ್ಗೆ ನಿರ್ದಿಷ್ಟ ದೃಷ್ಟಿಕೋನವಿದೆ ಆದ್ದರಿಂದ ಪ್ರಮುಖ ಅಬ್ಸ್ಟ್ರಾಕ್ಷನ್ಗಳು ಯಾವುವು ಎಂದು ನೀವು ಯೂಸರ್ರನ್ನು ಕೇಳಿದರೆ ಯೂಸರ್ ಖಂಡಿತವಾಗಿಯೂ ಸಮಸ್ಯೆಯ ಡೊಮೇನ್ನ ಶಬ್ದಕೋಶದ ಬಗ್ಗೆ ಶುದ್ಧ ರೂಪದಲ್ಲಿ ಮಾತನಾಡುತ್ತಾರೆ ಆದ್ದರಿಂದ ಯೂಸರ್ ಸ್ವಯಂಚಾಲಿತ ಟೆಲ್ಲರ್ ಅನ್ನು ಬಳಸುತ್ತಿದ್ದರೆ ಯೂಸರ್ ಖಾತೆಗಳ ಬಗ್ಗೆ ಮಾತನಾಡುತ್ತಾರೆ ಸ್ವಯಂಚಾಲಿತ ಟೆಲ್ಲರ್ ಎಂದರೆ ವಿಶಿಷ್ಟವಾದ ಎಟಿಎಂ ಯಂತ್ರಗಳು ಅಥವಾ ನೀವು ಹಣವನ್ನು ಹಿಂಪಡೆಯಬಹುದಾದ ಬ್ಯಾಂಕ್ ಕೌಂಟರ್ಗಳಾಗಿವೆ ಆದ್ದರಿಂದ ಆ ರೀತಿಯ ಯೂಸರ್ ಖಾತೆಗಳು ಠೇವಣಿ ಹಿಂಪಡೆಯುವಿಕೆಯ ಬಗ್ಗೆ ಮಾತನಾಡುತ್ತಾರೆ ಆದ್ದರಿಂದ ಇವುಗಳು ಪದಗಳಾಗಿವೆ ಇದು ಯೂಸರ್ ಶಬ್ದಕೋಶವನ್ನು ರೂಪಿಸುತ್ತದೆ ಮತ್ತು ಆದ್ದರಿಂದ ಕೀ ಅಬ್ಸ್ಟ್ರಾಕ್ಷನ್ ಗಳಾಗಿ ಪರಿಣಮಿಸುತ್ತದೆ ನಿಮ್ಮ ಸಿಸ್ಟಮ್ ಮತ್ತು ಈ ಕೀ ಅಬ್ಸ್ಟ್ರಾಕ್ಷನ್ ಗಳನ್ನು ಕಂಡುಹಿಡಿಯಲು ವಿಶ್ಲೇಷಿಸುವುದು ಆವಿಷ್ಕಾರದ ಪ್ರಕ್ರಿಯೆಯಾಗಿದೆ ಆದರೆ ಒಮ್ಮೆ ನೀವು ಸಿಸ್ಟಮ್ ಅನ್ನು ಕಾರ್ಯಗತಗೊಳಿಸುವ ಡೆವಲಪರ್ ಕಡೆಗೆ ಬರುತ್ತೀರಿ ಡೆವಲಪರ್ ಅಗತ್ಯವಿದೆ ಎಂದು ಗುರುತಿಸಲಾದ ಪ್ರಮುಖ ಅಬ್ಸ್ಟ್ರಾಕ್ಷನ್ ಗಳ ಜೊತೆಗೆ ಹೆಚ್ಚಾಗಿ ವ್ಯವಹರಿಸುತ್ತದೆ ಡೆವಲಪರ್ ಡೇಟಾಬೇಸ್ನಂತಹ ವಿವಿಧ ಅಬ್ಸ್ಟ್ರಾಕ್ಷನ್ ಗಳನ್ನು ಸಹ ಎದುರಿಸಬೇಕಾಗುತ್ತದೆ ಪರದೆಯ ವ್ಯವಸ್ಥಾಪಕರು ಪಟ್ಟಿಗಳು ಕ್ಯೂಗಳು ಮತ್ತು ಮುಂತಾದವುಗಳ ಕಾರಣ ಅನುಷ್ಠಾನವು ಸಂಭವಿಸುತ್ತದೆ ವಿಭಿನ್ನ ಶಬ್ದಕೋಶವನ್ನು ಹೊಂದಿರುವ ಮತ್ತು ಇವುಗಳನ್ನು ಗುರುತಿಸುವ ಡೆವಲಪರ್ನ ಡೊಮೇನ್ನನಲ್ಲಿ ಕೀ ಅಬ್ಸ್ಟ್ರಾಕ್ಷನ್ ಗಳು ಆವಿಷ್ಕಾರದ ಪ್ರಕ್ರಿಯೆಯಾಗಿದೆ ಮತ್ತು ಸ್ವಾಭಾವಿಕವಾಗಿ ನಿಜವಾದ ವಿನ್ಯಾಸ ಪ್ರಕ್ರಿಯೆಯು ಈ ಕೀಲಿ ಯನ್ನು ನೀವು ಹೇಗೆ ನಕ್ಷೆ ಮಾಡುತ್ತದೆ ಡೆವಲಪರ್ ವ್ಯವಹರಿಸಬೇಕಾದ ಈ ವಿಭಿನ್ನ ಕೀ ಅಬ್ಸ್ಟ್ರಾಕ್ಷನ್ ಗಳಲ್ಲಿನ ಅಬ್ಸ್ಟ್ರಾಕ್ಷನ್ ಗಳು ಅದು ಮೂಲತಃ ಸಮಸ್ಯೆಗಳನ್ನು ಅನುಷ್ಠಾನಕ್ಕೆ ಮ್ಯಾಪಿಂಗ್ ಮಾಡುತ್ತಿದೆ ಮತ್ತು ಅದು ಪಾತ್ರವಾಗಿದೆ ಕೀ ಅಬ್ಸ್ಟ್ರಾಕ್ಷನ್ ಯನ್ನು ಗುರುತಿಸುವ ಪ್ರಕ್ರಿಯೆ ಮತ್ತು ಎಂದೆಂದಿಗೂ ಇದು ಹೆಚ್ಚು ಡೊಮೇನ್ ಅವಲಂಬಿತವಾಗಿದೆ ಮತ್ತು ಸಾಕಷ್ಟು ಸಂಕೀರ್ಣ ಪ್ರಕ್ರಿಯೆ ಮತ್ತು ನಾವು ಅದಕ್ಕಿಂತ ಹೆಚ್ಚಿನದನ್ನು ಮಾಡಬೇಕಾಗಿದೆ ಆದ್ದರಿಂದ ಈ ತಂತ್ರಗಳನ್ನು ಅನ್ವಯಿಸಲು ಸಾಧ್ಯವಾಗುತ್ತದೆ ಮತ್ತು ನಾನು ಆರಂಭದಲ್ಲಿ ಹೇಳಿದ್ದನ್ನು ದಯವಿಟ್ಟು ನೆನಪಿಸಿಕೊಳ್ಳಿ ಈ ಮಾಡ್ಯೂಲ್ನ ಈಗ ನಾವು ಸಿದ್ಧಾಂತಕ್ಕಿಂತ ಹೆಚ್ಚಿನದನ್ನು ಬಳಸುವ ತಂತ್ರಗಳ ಬಗ್ಗೆ ಮಾತನಾಡಲು ಪ್ರಯತ್ನಿಸುತ್ತಿದ್ದೇವೆ ಮುಂದಿನ ಮಾಡ್ಯೂಲ್ನಿಂದ ನಮ್ಮಿಂದ ಅಭ್ಯಾಸ ಮಾಡಬೇಕು ನಾವು ಇದನ್ನು ಅಭ್ಯಾಸದಲ್ಲಿ ಅನ್ವಯಿಸಲು ಪ್ರಾರಂಭಿಸುತ್ತೇವೆ ಮತ್ತು ವಿಷಯಗಳು ಹೇಗೆ ನಡೆಯುತ್ತವೆ ಎಂಬುದನ್ನು ನೋಡಲು ಪ್ರಯತ್ನಿಸಿ ಆದ್ದರಿಂದ ನೀವು ಪುನಃ ಪುನರಾವರ್ತಿಸುವಾಗ ಅತ್ಯಂತ ಮುಖ್ಯವಾದುದು ನಾವು ಮಾತನಾಡಿದ ವಿಧಾನಗಳು ನಿಮಗೆ ಸಮಸ್ಯೆಯನ್ನು ನೀಡಿದರೆ ದಯವಿಟ್ಟು ಅರಿತುಕೊಳ್ಳಿ ಮೊದಲು ಮಾಡಬೇಕಾದ ಒಬ್ಜೆಕ್ಟ್ಗಳು ಮತ್ತು ಕ್ಲಾಸ್ ಗಳ ಗುರುತಿಸುವಿಕೆ ನಂತರ ಮೊದಲು ನೀವು ಪ್ರಯತ್ನಿಸಬೇಕಾದದ್ದು ಮೊದಲು ನೀವು ಸಂಬಂಧಿತ ಗುಣಲಕ್ಷಣಗಳೊಂದಿಗೆ ಹೋಗಲು ಪ್ರಯತ್ನಿಸಬೇಕು ನಿರ್ದಿಷ್ಟ ಸಮಸ್ಯೆ ಡೊಮೇನ್ಗೆ ಅಂದರೆ ನಾವು ತೆಗೆದುಕೊಳ್ಳುತ್ತಿರುವ ಮೊದಲ ವಿಧಾನ ಆದ್ದರಿಂದ ನೀವು ನಿರ್ದಿಷ್ಟ ಡೊಮೇನ್ನಲ್ಲಿರುವ ಗುಣಲಕ್ಷಣಗಳು ಯಾವುವು ವಿಶಿಷ್ಟವಾದದ್ದು ಏನು ಎಂದು ತಿಳಿಯಲು ಪ್ರಯತ್ನಿಸಿ ಶಬ್ದಕೋಶ ಮತ್ತು ಎಲ್ಲವೂ ಮತ್ತು ಆ ಗುಣಲಕ್ಷಣಗಳನ್ನು ಆಧರಿಸಿ ಕ್ಲಸ್ಟರಿಂಗ್ ಮಾಡಲು ಪ್ರಯತ್ನಿಸಿ ಆದ್ದರಿಂದ ನೀವು ರಚನಾತ್ಮಕ ಕ್ಲಸ್ಟರಿಂಗ್ ಅನ್ನು ಅನುಸರಿಸಲು ಪ್ರಯತ್ನಿಸುತ್ತಿದ್ದೀರಿ ಮತ್ತು ಕ್ಲಾಸ್ ರಚನೆಗಳನ್ನು ಗುರುತಿಸುತ್ತೀರಿ ಮತ್ತು ವ್ಯವಸ್ಥೆಯಲ್ಲಿ ಇರುವ ಬಿಹೇವಿಯರ್ಗಳು ಇದರೊಂದಿಗೆ ನೀವು ಸ್ವಲ್ಪ ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತದೆ ಕೆಲವು ಪರಿಕಲ್ಪನೆಗಳ ಅಬ್ಸ್ಟ್ರಾಕ್ಷನ್ ಗಳನ್ನು ಗುರುತಿಸಲಾಗುತ್ತದೆ ಆದರೆ ಇದು ಸಂಪೂರ್ಣವನ್ನು ಪರಿಹರಿಸುವುದಿಲ್ಲ ಸಮಸ್ಯೆಯ ಆದ್ದರಿಂದ ಇದು ಒಂದು ನಿರ್ದಿಷ್ಟ ಹಂತದಲ್ಲಿ ವಿಫಲಗೊಳ್ಳುತ್ತದೆ ಇದು ನಿಮಗೆ ತೃಪ್ತಿದಾಯಕ ಕ್ಲಾಸ್ ರಚನೆಗಳನ್ನು ನೀಡುವುದಿಲ್ಲ ಮತ್ತು ಅದು ಯಶಸ್ವಿಯಾಗದಿದ್ದರೆ ನೀವು ಪರಿಕಲ್ಪನೆಯಿಂದ ಕ್ಲಸ್ಟರಿಂಗ್ ಒಬ್ಜೆಕ್ಟ್ಗಳಿಗೆ ಹೋಗಿ ನಂತರ ನೀವು ಅದನ್ನು ಗುರುತಿಸಲು ಪ್ರಯತ್ನಿಸುತ್ತೀರಿ ಪ್ರಾಥಮಿಕವಾಗಿ ಗುಣಲಕ್ಷಣಗಳಲ್ಲ ಆದರೆ ಹೆಚ್ಚಿನ ಪರಿಕಲ್ಪನೆಗಳಂತೆ ಶಬ್ದಕೋಶ ಡೊಮೇನ್ ಮತ್ತು ಆ ಪರಿಕಲ್ಪನೆಗಳನ್ನು ಅನ್ವಯಿಸಲು ಪ್ರಯತ್ನಿಸೋಣ ಮತ್ತು ಅದು ವರ್ತನೆಗೆ ಕಾರಣವಾಗುತ್ತದೆ ಸಹಯೋಗಿಸುವ ವಸ್ತುಗಳು ಪರಿಕಲ್ಪನೆಗಳು ಸಾಮಾನ್ಯವಾಗಿ ಇಷ್ಟವಾಗದ ಕಾರಣ ಅವುಗಳು ತುಂಬಾ ವಾಸ್ತವವಸ್ತು ಮತ್ತು ಗೌರವದಿಂದ ಕೂಡಿದ್ದರೆ ನನ್ನ ಪ್ರಕಾರ ಕೇವಲ ಒಂದು ಒಬ್ಜೆಕ್ಟ್ ಅಥವಾ ಒಂದೇ ರೀತಿಯ ಕ್ಲಾಸ್ ನಾವು ಹೆಚ್ಚು ಗುಣಲಕ್ಷಣಗಳಂತೆ ಇರುತ್ತೇವೆ ಆದರೆ ಪರಿಕಲ್ಪನೆಗಳು ವಿಭಿನ್ನ ಒಬ್ಜೆಕ್ಟ್ಗಳಾದ್ಯಂತ ವಿವಿಧ ಕ್ಲಾಸ್ಗಳಲ್ಲಿ ಆದ್ದರಿಂದ ಅವರು ಹೆಚ್ಚು ಸಹಯೋಗಿಸುವ ಒಬ್ಜೆಕ್ಟ್ಗಳು ಎಂದು ತೋರಿಸುತ್ತಾರೆ ಸಹಯೋಗಿಸುವ ಒಬ್ಜೆಕ್ಟ್ಗಳು ವರ್ತನೆ ಸಹಯೋಗಿಸುವ ವಸ್ತುಗಳ ವರ್ತನೆ ಮತ್ತು ಅದು ನಿಮ್ಮ ಎರಡನೇ ಹೆಜ್ಜೆಯಾದ ಪರಿಕಲ್ಪನಾ ಕ್ಲಸ್ಟರಿಂಗ್ನಿಂದ ಕಂಡುಹಿಡಿಯಲು ಪ್ರಯತ್ನಿಸಬೇಕು ಈ ಎರಡೂ ವಿಧಾನಗಳು ಸಂಪೂರ್ಣವಾಗಿ ಸಾಧ್ಯವಾಗದಿದ್ದರೆ ಕೆಲವು ವಿಷಯಗಳು ಇನ್ನೂ ಬಗೆಹರಿಯುವುದಿಲ್ಲ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿ ನಂತರ ನೀವು ಮೂಲಭೂತವಾದ ಸಂಘದಿಂದ ವರ್ಗೀಕರಣವನ್ನು ಸಮೀಪಿಸಲು ಪ್ರಯತ್ನಿಸುತ್ತೀರಿ ನೀವು ಸರಿಯಾಗಿ ನೋಡಲು ಪ್ರಯತ್ನಿಸುವ ಮೂಲಮಾದರಿಯ ಮೂಲಕ ನಾವು ಹೋಗುತ್ತಿದ್ದೇವೆ ಇದು ಇದು ಚೆಸ್ ಎಂದು ನನಗೆ ತಿಳಿದಿದೆ ಮತ್ತು ನಾನು ಚೀನೀ ಚೆಕರ್ಸ್ ಹೊಂದಿದ್ದೇನೆ ಮತ್ತು ಅದು ಚೆಸ್ ಸಾಕರ್ ಜೊತೆ ಹೇಗೆ ಸಂಬಂಧ ಹೊಂದಿದೆ ಎಂಬುದನ್ನು ನೋಡೋಣ ಕುಸ್ತಿ ಅಥವಾ ಈಜು ಮತ್ತು ಆ ಸಂಘವನ್ನು ಆಧರಿಸಿದೆ ನಾನು ಪರಿಕಲ್ಪನೆಯನ್ನು ವರ್ಗೀಕರಿಸುತ್ತೇನೆ ಮತ್ತು ನಾನು ಅದನ್ನು ಪಡೆಯುತ್ತೇನೆ ನಾನು ಆ ಮೂಲಮಾದರಿಯ ಒಬ್ಜೆಕ್ಟ್ ಅನ್ನು ಬಳಸುತ್ತಿದ್ದೇನೆ ನಾನು ಪರಿಕಲ್ಪನೆಯ ವರ್ಗೀಕರಣ ಪಡೆಯುತ್ತೇನೆ ಮತ್ತು ಇದರಿಂದ ಆಶಾದಾಯಕವಾಗಿ ನೀವು ಇದನ್ನು ಮೂರಾಗಿ ವರ್ಗೀಕರಿಸಲು ಸಮರ್ಥರಾಗಿದ್ದೀರಿ ನಿಮ್ಮ ವರ್ಗೀಕರಣ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ನಮಗೆ ಸಾಧ್ಯವಾಗಿದೆ ಮತ್ತು ಈ ಹಂತದಲ್ಲಿ ನೀವು ಮಾಡಬಹುದಾದ ಕ್ಲಾಸ್ ಎಲ್ಲವನ್ನೂ ಗುರುತಿಸಿದ್ದೀರಿ ಆದ್ದರಿಂದ ಒಮ್ಮೆ ಇದನ್ನು ಮಾಡಲಾಗುತ್ತದೆ ನಂತರ ನೀವು ತೊಡಗಿಸಿಕೊಳ್ಳಬೇಕು ಕೀ ಅಬ್ಸ್ಟ್ರಾಕ್ಷನ್ ಗುರುತಿಸುವುದು ನೀವು ಸಮಸ್ಯೆಯ ಡೊಮೇನ್ನಲ್ಲಿ ಮತ್ತೆ ಆಳವಾಗಿ ಹೋಗುತ್ತೀರಿ ನೀವು ಶಬ್ದಕೋಶವನ್ನು ಹೆಚ್ಚು ನಿಕಟವಾಗಿ ಮತ್ತು ನೀವು ಪಡೆದಿರುವ ವಿಭಿನ್ನ ಅಭ್ಯರ್ಥಿ ಕ್ಲಾಸ್ಗಳ ನಡುವೆ ನೋಡುತ್ತೀರಿ ಕೀ ಅಬ್ಸ್ಟ್ರಾಕ್ಷನ್ ಗಳು ಯಾವುವು ಎಂಬುದನ್ನು ನೀವು ಗುರುತಿಸಲು ಪ್ರಯತ್ನಿಸುತ್ತೀರಿ ಅವುಗಳು ಹೆಚ್ಚು ಆಕರ್ಷಕವಾಗಿರುತ್ತವೆ ಮತ್ತು ಅವುಗಳನ್ನು ಹೊರತೆಗೆಯಲು ಪ್ರಯತ್ನಿಸಿ ಮತ್ತು ನಂತರ ಮುಂದೆ ಹೋಗಲು ಅವರ ಹೆಚ್ಚಿನ ಸಂಬಂಧವನ್ನು ನೋಡಿ ಆದ್ದರಿಂದ ಇದು ವಿಶಾಲವಾದ ಆರಂಭಿಕ ವಿಧಾನವಾಗಿದೆ ಮತ್ತು ಮತ್ತೆ ದಯವಿಟ್ಟು ನಾನು ಪದೇ ಪದೇ ಹೇಳುತ್ತಿರುವುದು ವಸ್ತುವಿನ ಸಂಪೂರ್ಣ ಪ್ರಕ್ರಿಯೆ ಎಂದು ನೆನಪಿಸಿಕೊಳ್ಳಿ ಆಧಾರಿತ ವಿಶ್ಲೇಷಣೆ ಮತ್ತು ವಿನ್ಯಾಸವು ಪುನರಾವರ್ತಿತ ಪರಿಷ್ಕರಣೆ ಪ್ರಕ್ರಿಯೆಯಾಗಿದೆ ಆದ್ದರಿಂದ ನೀವು ಎಲ್ಲೋ ಪ್ರಾರಂಭಿಸಿ ಕೆಲವು ವಿಧಾನಗಳನ್ನು ಅನ್ವಯಿಸಿ ಊಹೆಯನ್ನು ಮಾಡಿ ವಿನ್ಯಾಸವನ್ನು ಮಾಡಿ ಆ ವಿನ್ಯಾಸದ ಆಧಾರದ ಮೇಲೆ ನೀವು ಆ ವಿನ್ಯಾಸದ ಗುಣಮಟ್ಟದ ದೃಷ್ಟಿಯಿಂದ ಹೇಗೆ ಮಾಡುತ್ತಿದ್ದೀರಿ ಎಂಬುದನ್ನು ಪರೀಕ್ಷಿಸಲು ಪ್ರಯತ್ನಿಸುತ್ತೀರಿ ತದನಂತರ ನೀವು ವಿನ್ಯಾಸವನ್ನು ಪರಿಷ್ಕರಿಸಲು ಪ್ರಯತ್ನಿಸುತ್ತೀರಿ ನೀವು ಇನ್ನೂ ಕೆಲವು ಜ್ಞಾನವನ್ನು ಬಳಸಲು ಪ್ರಯತ್ನಿಸುತ್ತೀರಿ ಆದ್ದರಿಂದ ಹೊರತೆಗೆಯಲು ಸ್ವಲ್ಪ ಹೆಚ್ಚಿನ ಜ್ಞಾನ ಅಗತ್ಯವಿದ್ದರೆ ನೀವು ಗ್ರಾಹಕರ ಬಳಿಗೆ ಹಿಂತಿರುಗಿ ಮತ್ತು ಗ್ರಾಹಕರೊಂದಿಗೆ ಮತ್ತೆ ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಪ್ರಯತ್ನಿಸಿ ಬಹುಶಃ ಡೊಮೇನ್ ದಸ್ತಾವೇಜನ್ನು ಡೊಮೇನ್ ಜ್ಞಾನಕ್ಕೆ ಹೋಗಿ ತಜ್ಞ ಡೊಮೇನ್ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಿರಿ ಮತ್ತು ನಿಮ್ಮಲ್ಲಿರುವ ವಿನ್ಯಾಸವನ್ನು ಮತ್ತೆ ಪರಿಷ್ಕರಿಸಿ ಮುಗಿದಿದೆ ಮತ್ತೆ ಇಡೀ ರಚನಾತ್ಮಕ ಪರಿಕಲ್ಪನಾ ಕ್ಲಸ್ಟರಿಂಗ್ ಮತ್ತು ಮೂಲಮಾದರಿಯ ಮೇಲೆ ಹೋಗಬಹುದು ಮತ್ತು ಹೆಚ್ಚಿನ ಸಂಘಗಳನ್ನು ಕಂಡುಹಿಡಿಯುವ ಪ್ರಮುಖ ಅಬ್ಸ್ಟ್ರಾಕ್ಷನ್ ಗಳ ಮರು ಗುರುತಿಸುವಿಕೆ ಅಥವಾ ಪರಿಷ್ಕರಣೆ ಮತ್ತು ನಂತರ ನೀವು ಹಿಂತಿರುಗಿ ಅಳತೆ ಮಾಡಿ ಆದ್ದರಿಂದ ಈ ಪುನರಾವರ್ತಿತ ಪ್ರಕ್ರಿಯೆಯು ದೃಷ್ಟಿಯಿಂದ ಬಹಳ ನಿರ್ಣಾಯಕವಾಗಿದೆ ಈ ವಿನ್ಯಾಸವನ್ನು ಮಾಡುತ್ತಿದೆ ಆದ್ದರಿಂದ ಈ ಮಾಡ್ಯೂಲ್ನಲ್ಲಿ ನಾವು ಕ್ಲಾಸ್ ಗಳ ಗುರುತನ್ನು ಅರ್ಥಮಾಡಿಕೊಂಡಿದ್ದೇವೆ ಮತ್ತು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ್ದೇವೆ ಮತ್ತು ಒಬ್ಜೆಕ್ಟ್ಗಳು ಮತ್ತು ಈ ಪ್ರಶ್ನೆಗೆ ಸರಿಯಾದ ಉತ್ತರವಿಲ್ಲ ಎಂದು ನಾವು ಗಮನಿಸಿದ್ದೇವೆ ಕ್ಲಾಸ್ಗಳನ್ನು ಗುರುತಿಸಲು ಮತ್ತು ಸಂಘಟಿಸಲು ಮತ್ತು ಸರಿಯಾದ ಸಂದರ್ಭಗಳಲ್ಲಿ ಒಂದು ಸರಿಯಾದ ಮಾರ್ಗ ಸ್ಪರ್ಧಾತ್ಮಕ ವಿನ್ಯಾಸಗಳು ಕೆಲವು ಅಂಶಗಳಲ್ಲಿ ಒಂದು ಉತ್ತಮವಾಗಿರಬಹುದು ಮತ್ತು ಕೆಲವು ಉತ್ತಮವಾಗಿರಬಹುದು ಇತರ ಅಂಶಗಳಲ್ಲಿ ಸ್ಪಷ್ಟ ವಿಜೇತರು ಇಲ್ಲದಿರಬಹುದು ಆದರೆ ಖಂಡಿತವಾಗಿಯೂ ನಾವು ವಿವಿಧ ಅಂಶಗಳು ವಿವಿಧ ಕ್ರಮಗಳು ಮತ್ತು ಪ್ರಾತಿನಿಧ್ಯಗಳನ್ನು ಹೊಂದಿದ್ದೇವೆ ಇದು ಇನ್ನೊಂದಕ್ಕಿಂತ ಹೆಚ್ಚು ಸರಿಯಾದ ವಿನ್ಯಾಸ ಎಂದು ಹೇಳಲು ಸಾಧ್ಯವಾಗುತ್ತದೆ ಆದ್ದರಿಂದ ಇದರ ಆಧಾರದ ಮೇಲೆ ನಮ್ಮಮುಂದಿನ ಕಾರ್ಯವೆಂದರೆ ನಾವು ಮಾಡ್ಯೂಲ್ 17ಕ್ಕೆಗ ಹೋದಾಗ ನಾವು ಈಗ ಈ ಪರಿಕರಗಳನ್ನು ನಮ್ಮೊಂದಿಗೆ ಪ್ರಯತ್ನಿಸುತ್ತೇವೆ ರಜೆ ನಿರ್ವಹಣಾ ವ್ಯವಸ್ಥೆಯ ಅಭ್ಯಾಸವನ್ನು ಕೈಗೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೇವೆ ಮತ್ತು ನಾವು ಅವುಗಳನ್ನು ಅನ್ವಯಿಸಲು ಪ್ರಯತ್ನಿಸುತ್ತೇವೆ ಮತ್ತು ಈ ಕ್ಲಸ್ಟರಿಂಗ್ ಅನ್ನು ನಾವು ಹೇಗೆ ಮಾಡಬಹುದು ಕೀಲಿಯನ್ನು ನಾವು ಹೇಗೆ ಗುರುತಿಸಬಹುದು ಎಂಬುದನ್ನು ನೆಲದ ಮೇಲೆ ನೋಡಿ ಅಬ್ಸ್ಟ್ರಾಕ್ಷನ್ ಸಂಬಂಧಗಳು ಸಂಘಗಳು ಮತ್ತು ವಿನ್ಯಾಸವನ್ನು ನಿಧಾನವಾಗಿ ನಿರ್ಮಿಸಲು ಪ್ರಾರಂಭಿಸಿ